ಈ ಮಾಡ್ಯೂಲ್ಗೆ ಸ್ವಾಗತ ಮತ್ತು ಈ ಮಾಡ್ಯೂಲ್ನಲ್ಲಿ ಬ್ಯಾಂಡ್ ಪಾಸ್ ಫಿಲ್ಟರ್ ಬಗ್ಗೆ ಸಿದ್ಧಾಂತದ ಭಾಗವಾಗಿರುವ ಹಿಂದಿನ ಮಾಡ್ಯೂಲ್ನಲ್ಲಿ ನೋಡಿದ ಪ್ರಯೋಗಗಳನ್ನು ನಾವು ನಿರ್ವಹಿಸುತ್ತೇವೆ ನಿಷ್ಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್ ಅನ್ನು ನಾವು ಹೇಗೆ ವಿನ್ಯಾಸಗೊಳಿಸಬಹುದು ಮತ್ತು ಸಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್ ಅನ್ನು ನಾವು ಹೇಗೆ ವಿನ್ಯಾಸಗೊಳಿಸಬಹುದುಎಂದು ನಾವು ನೋಡಿದ್ದೇವೆ ಆದ್ದರಿಂದ ಹೈ ಪಾಸ್ ಫಿಲ್ಟರ್ ಅನ್ನು ಲೊ ಪಾಸ್ ಫಿಲ್ಟರ್ನೊಂದಿಗೆ ಸಂಯೋಜಿಸುವುದು ಅಥವಾ ಕ್ಯಾಸ್ಕೇಡ್ ಮಾಡುವುದು ಇದರ ಆಲೋಚನೆಯಾಗಿದೆ ಈಗ ನಾವು ಪ್ರಯೋಗಗಳನ್ನು ಮಾಡೋಣ ಮತ್ತು ವಾಸ್ತವದಲ್ಲಿ ಏನಾಗುತ್ತದೆ ಎಂದು ನೋಡೋಣ ಆದ್ದರಿಂದ ಅದನ್ನು ಮಾಡಲು ಚಿತ್ರ 15 ಅನ್ನು ಹೈ ಪಾಸ್ ಫಿಲ್ಟರ್ ಮತ್ತು ಲೊ ಪಾಸ್ ಫಿಲ್ಟರ್ ನೊಂದಿಗೆ ನೀಡಲಾಗಿದೆ C1 R¬1 R2 C2 ಮೌಲ್ಯಗಳನ್ನು ನೀಡಲಾಗಿದೆ ಈಗ ಒಮ್ಮೆ ನೀವು ಸರ್ಕ್ಯೂಟ್ ಅನ್ನು ಸಂಪರ್ಕಿಸಿದಾಗ ಯಾವುದೇ ಸಕ್ರಿಯ ಘಟಕವಿಲ್ಲದ ಕಾರಣ ನಿಷ್ಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್ನ ಕೆಲಸವನ್ನು ಅಧ್ಯಯನ ಮಾಡುವುದು ನಮ್ಮ ಉದ್ದೇಶವಾಗಿದೆ ಚಿತ್ರ 15 ರಲ್ಲಿ ತೋರಿಸಿರುವಂತೆ ಸರ್ಕ್ಯೂಟ್ ಅನ್ನು ಸಂಪರ್ಕಿಸಿ Vin ನಲ್ಲಿ ನೇರವಾಗಿ 50 ಹರ್ಟ್ಜ್ 5 ವೋಲ್ಟ್ ಪೀಕ್ ಟು ಪೀಕ್ ನ ಸೈನ್ ತರಂಗ ಅನ್ವಯಿಸಿ 20 ಹರ್ಟ್ಜ್ನ ಹಂತಗಳಲ್ಲಿ ವಿಭಿನ್ನ ಆವರ್ತನಕ್ಕಾಗಿ ಔಟ್ಪುಟ್ Vout ಅನ್ನು ಗಮನಿಸಿ ಮತ್ತು ಔಟ್ಪುಟ್ ವೋಲ್ಟೇಜ್ ಅದರ ಗರಿಷ್ಠತೆಯನ್ನು ಗಮನಿಸಿ ಔಟ್ಪುಟ್ನ ಆಕಾರ ಮತ್ತು ಅಂಪ್ಲಿಟ್ಯೂಡ್ 159 ಹೈ ಪಾಸ್ ಫಿಲ್ಟರ್ನ ಕಟ್ ಆಫ್ ಫ್ರೀಕ್ವೆನ್ಸಿ ಮತ್ತು 1 5 ಕಿಲೋ ಹರ್ಟ್ಜ್ ಲೊ ಪಾಸ್ ಫಿಲ್ಟರ್ನ ಕಟ್ ಆಫ್ ಫ್ರೀಕ್ವೆನ್ಸಿ ಕುರಿತು ಕಾಮೆಂಟ್ ಮಾಡಿ ಆದ್ದರಿಂದ ಇಲ್ಲಿ ನಾವು ಲೊ ಪಾಸ್ ಫಿಲ್ಟರ್ ನ 1 5 ಕಿಲೋ ಹರ್ಟ್ಜ್ ಕಟ್ ಆಫ್ ಆವರ್ತನ ಮತ್ತು ಹೈ ಪಾಸ್ ಫಿಲ್ಟರ್ ನ 159 ಹರ್ಟ್ಜ್ನ ಕಟ್ ಆಫ್ ಆವರ್ತನದೊಂದಿಗೆ ವಿನ್ಯಾಸಗೊಳಿಸಿದ್ದೇವೆ ಲೊ ಪಾಸ್ ಮತ್ತು ಹೈ ಪಾಸ್ಗಾಗಿ ನೀವು ಕಟ್ ಆಫ್ ಆವರ್ತನವನ್ನು ಹೊಂದಿದ್ದೀರಿ ಮತ್ತು ಈ ನಿರ್ದಿಷ್ಟ ಸಂದರ್ಭದಲ್ಲಿ ಔಟ್ಪುಟ್ ನಲ್ಲಿ ಏನನ್ನು ಹೊಂದಿದ್ದೇವೆ ಎಂದು ನಾವು ನೋಡೋಣ ಅದು ನಿಷ್ಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್ ಆಗಿದೆ ಆದ್ದರಿಂದ ಬ್ರೆಡ್ಬೋರ್ಡ್ನಲ್ಲಿ ಸರ್ಕ್ಯೂಟ್ ತೋರಿಸಲು ನಮಗೆ ಸಹಾಯ ಮಾಡಲು ನಾನು ಸೀತಾರಾಮ್ಗೆ ಕರೆ ಮಾಡಲು ಬಯಸುತ್ತೇನೆ ತದನಂತರ ನಾವು ಸರ್ಕ್ಯೂಟ್ ಹೇಗೆ ಕಾಣುತ್ತದೆ ಎಂದು ನೋಡುತ್ತೇವೆ ಆದ್ದರಿಂದ ನಿಷ್ಕ್ರಿಯ ಹೈ ಪಾಸ್ ಫಿಲ್ಟರ್ ಮತ್ತು ಲೊ ಪಾಸ್ ಫಿಲ್ಟರ್ ಒಟ್ಟಿಗೆ ಸಂಪರ್ಕಗೊಂಡಿರುವುದನ್ನು ನೀವು ನೋಡಬಹುದು ಈಗ ನಾವು ಫ್ರೀಕ್ವೆನ್ಸಿ ಜನರೇಟರ್ ಮೂಲಕ ಸಿಗ್ನಲ್ ಅನ್ನು ಅನ್ವಯಿಸುತ್ತಿದ್ದೇವೆ ಅದನ್ನು ನಾವು ಅಂದಾಜು 49 ಹರ್ಟ್ಜ್ ಹೊಂದಿಸಿದ್ದೇವೆ ಮತ್ತು ಅಂಪ್ಲಿಟ್ಯೂಡ್ 5 ವೋಲ್ಟ್ ಪೀಕ್ ಟು ಪೀಕ್ ಅನ್ನು ಹೈ ಪಾಸ್ ಫಿಲ್ಟರ್ ನ ಇನ್ಪುಟ್ ಗೆ ಮತ್ತು ಲೊ ಪಾಸ್ ಫಿಲ್ಟರ್ನಿಂದ ಔಟ್ಪುಟ್ ಅನ್ನು ನೋಡುತ್ತೇವೆ ಆದ್ದರಿಂದ ಬ್ಯಾಂಡ್ ಪಾಸ್ ಫಿಲ್ಟರ್ನ ಇನ್ಪುಟ್ ಹೈ ಪಾಸ್ ಫಿಲ್ಟರ್ಗೆ ಇನ್ಪುಟ್ ಆಗಿದೆ ಮತ್ತು ಬ್ಯಾಂಡ್ ಪಾಸ್ ಫಿಲ್ಟರ್ನ ಔಟ್ಪುಟ್ ಲೊ ಪಾಸ್ ಫಿಲ್ಟರ್ನಿಂದ ಬರುವ ಔಟ್ಪುಟ್ ಆಗಿದೆ ಆದ್ದರಿಂದ 5 12 ವೋಲ್ಟ್ಗಳನ್ನು ಅನ್ವಯಿಸುವಾಗ ಅದೇ ಸಿಗ್ನಲ್ ಅನ್ನು ಹಾದುಹೋಗಲು ಅದು ಅನುಮತಿಸುವುದಿಲ್ಲ ಮತ್ತು ಇದು ಈ ನಿರ್ದಿಷ್ಟ ಆವರ್ತನವನ್ನು ನಿರ್ಬಂಧಿಸುತ್ತಿದೆ ನೀವು ಬಹಳ ಮುಖ್ಯವಾದ ಪರಿಣಾಮವನ್ನು ಸಹ ಗಮನಿಸುತ್ತೀರಿ ನಿರ್ದಿಷ್ಟ ಹಂತದಲ್ಲಿ ಲೋಡಿಂಗ್ ಪರಿಣಾಮವನ್ನು ಸಹ ಗಮನಿಸುವಿರಿ ಯಾವಾಗ ಎಂದು ನಾನು ನಿಮಗೆ ಹೇಳುತ್ತೇನೆ 58 99 ಹರ್ಟ್ಜ್ ಆವರ್ತನಕ್ಕಾಗಿ ಆವರ್ತನವು ಸರಿಯಾಗಿದೆ ಆದರೆ ವೈಶಾಲ್ಯವು ಸರಿಯಾಗಿಲ್ಲ ಅಂದರೆ ಈ ನಿರ್ದಿಷ್ಟ ಫಿಲ್ಟರ್ ಪಾಸ್ ಮೂಲಕ ಆವರ್ತನವನ್ನು ಹಾದುಹೋಗಲು ಅದು ಅನುಮತಿಸುವುದಿಲ್ಲ ಈಗ ನಾವು ಆವರ್ತನವನ್ನು ಹೆಚ್ಚಿಸೋಣ ಪೀಕ್ ಟು ಪೀಕ್ ವೋಲ್ಟೇಜ್ ಕೂಡ ಹೆಚ್ಚುತ್ತಿದೆ ಈ ನಿರ್ದಿಷ್ಟ ಹೈ ಪಾಸ್ ಫಿಲ್ಟರ್ನ ಮೌಲ್ಯವನ್ನು ಮತ್ತಷ್ಟು ಅಂದಾಜು 159 ಹರ್ಟ್ಜ್ಗೆ ಹತ್ತಿರದಲ್ಲಿ ಹೆಚ್ಚಿಸಿದರೆ ಆಗ ನಿಮ್ಮ ಔಟ್ಪುಟ್ನಲ್ಲಿ ಹಠಾತ್ ಜಿಗಿತವನ್ನು ನೀವು ನೋಡುತ್ತೀರಿ ನೀವು ನೋಡಿ ಇದು ಗರಿಷ್ಠ ಆವರ್ತನ 159 2 ಹರ್ಟ್ಜ್ ಆಗಿದ್ದು ಅದನ್ನು ರವಾನಿಸಲು ಅನುಮತಿಸಲಾಗಿದೆ ಲೋಡಿಂಗ್ ಪರಿಣಾಮದಿಂದಾಗಿ ಔಟ್ಪುಟ್ ನಲ್ಲಿ ನಾವು ವೋಲ್ಟೇಜ್ ಅನ್ನು ನೋಡಲಾಗುವುದಿಲ್ಲ ಅದು 2 4 ವೋಲ್ಟ್ಗಳು ಈ ಲೋಡಿಂಗ್ ಪರಿಣಾಮವನ್ನು ನಾವು ಆಪರೇಷನಲ್ ಆಂಪ್ಲಿಫೈಯರ್ ಅನ್ನು ಬಳಸಿ ಅದನ್ನು ತೆಗೆದುಹಾಕಬಹುದು ಇದು ಸಕ್ರಿಯ ಫಿಲ್ಟರ್ ಆಗಿದೆ ಅದಕ್ಕಾಗಿಯೇ ಹೆಚ್ಚಿನ ಸಂದರ್ಭಗಳಲ್ಲಿ ಜನರು ಲೋಡಿಂಗ್ ಪರಿಣಾಮದಿಂದಾಗಿ ನಿಷ್ಕ್ರಿಯ ಫಿಲ್ಟರ್ ಅನ್ನು ಬಳಸುವುದಿಲ್ಲ 5 ಕಿಲೋ ಹರ್ಟ್ಜ್ ವರೆಗಿನ ಆವರ್ತನವನ್ನು ರವಾನಿಸಬಹುದು ಮತ್ತು 1 5 ಕಿಲೋ ಹರ್ಟ್ಜ್ಗಿಂತ ಹೆಚ್ಚಿನ ಆವರ್ತನದಲ್ಲಿ ವೋಲ್ಟೇಜ್ ಗಮನಾರ್ಹವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ ಆದ್ದರಿಂದ ನೀವು ಲೊ ಪಾಸ್ ಫಿಲ್ಟರ್ಗಾಗಿ ಹೊಂದಿಸಿರುವ 1 5 ಕಿಲೋ ಹರ್ಟ್ಜ್ಗಿಂತ ಮೇಲೆ ಆವರ್ತನವನ್ನು ಹೆಚ್ಚಿಸುತ್ತಿದ್ದರೆ ಅದು ಹೆಚ್ಚಿನ ಆವರ್ತನವನ್ನು ನಿರ್ಬಂಧಿಸಲು ಪ್ರಾರಂಭಿಸುತ್ತದೆ ಇದು ಆವರ್ತನದ ಕೆಲವು ಬ್ಯಾಂಡ್ ಅನ್ನು ಮಾತ್ರ ಹಾದುಹೋಗಲು ಅನುಮತಿಸುತ್ತದೆ ಲೋಡಿಂಗ್ ಪರಿಣಾಮದಿಂದ ಔಟ್ಪುಟ್ ಗಮನಾರ್ಹ ವ್ಯತ್ಯಾಸವನ್ನು ನೀವು ನೋಡಲಾಗುವುದಿಲ್ಲ ಲೋಡಿಂಗ್ ಪರಿಣಾಮದಿಂದಾಗಿ ಯಾವ ಬ್ಯಾಂಡ್ ಹಾದುಹೋಗುತ್ತಿದೆ ಯಾವ ಬ್ಯಾಂಡ್ ಹಾದುಹೋಗುವುದಿಲ್ಲ ಎಂದು ನಮಗೆ ಅರ್ಥವಾಗುವುದಿಲ್ಲ ಔಟ್ಪುಟ್ ಸಿಗ್ನಲ್ನ ಆಕಾರದ ಬಗ್ಗೆ ಹೇಳುವುದಾದರೆ ಔಟ್ಪುಟ್ ಸಿಗ್ನಲ್ ಇನ್ಪುಟ್ ಸಿಗ್ನಲ್ಗಿಂತ ಚಿಕ್ಕದಾದ ವೋಲ್ಟೇಜ್ನೊಂದಿಗೆ ಇನ್ಪುಟ್ ಸಿಗ್ನಲ್ ಅನ್ನು ಅನುಸರಿಸುತ್ತದೆ ಯಾವ ಬ್ಯಾಂಡ್ ಆವರ್ತನವನ್ನು ರವಾನಿಸಲು ಅನುಮತಿಸಲಾಗಿದೆ ಲೋಡ್ ಮಾಡುವ ಪರಿಣಾಮದಿಂದಾಗಿ ಯಾವ ಬ್ಯಾಂಡ್ ಆವರ್ತನವನ್ನು ರವಾನಿಸಲು ಅನುಮತಿಸಲಾಗುವುದಿಲ್ಲ ಎಂಬುದರ ನಡುವೆ ನಿರೂಪಿಸುವುದು ಕಷ್ಟ ನಾವು ಪ್ರಯೋಗದಲ್ಲಿ ಬ್ಯಾಂಡ್ ಪಾಸ್ ಫಿಲ್ಟರ್ ಬಳಸುತ್ತಿರುವಾಗ ಇದು ನಮ್ಮ ಕಾಮೆಂಟ್ ಆಗಿದೆ ಆದ್ದರಿಂದ ನಮ್ಮ ಪ್ರಯೋಗವು ಬ್ಯಾಂಡ್ ಪಾಸ್ ಫಿಲ್ಟರ್ನದ್ದಾಗಿದೆ ಸರಿಯೇ ಈಗ ನಿಷ್ಕ್ರಿಯ ಬ್ಯಾಂಡ್ ಪಾಸ್ ಬದಲಿಗೆ ನಾನು ಸಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್ ಅನ್ನು ಬಳಸಿದರೆ ಏನಾಗುತ್ತದೆ ನೀವು ಇಲ್ಲಿ ಮತ್ತೆ ಸರ್ಕ್ಯೂಟ್ ನೋಡಿದರೆ ನಮ್ಮಲ್ಲಿ ಹೈ ಪಾಸ್ ಇದೆ ಲೊ ಪಾಸ್ ಇದೆ R2 R1 ಸಹಾಯದಿಂದ ನಾವು ವರ್ಧನೆಯನ್ನು ಹೊಂದಿದ್ದೇವೆ ಇದು ಇನ್ವರ್ಟಿಂಗ್ ಆಂಪ್ಲಿಫಯರ್ ಆಗಿದ್ದು ಮತ್ತು R2 R1 ನಿಂದ ವರ್ಧನೆ ಆಗುತ್ತದೆ ಲೋಡಿಂಗ್ ಪರಿಣಾಮವನ್ನು ನೋಡಲು ನಮಗೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಾನು ಇದನ್ನು ವಿನ್ಯಾಸಗೊಳಿಸಲು ಬಯಸಿದರೆ ಚಿತ್ರ 16 ರಲ್ಲಿ ತೋರಿಸಿರುವಂತೆ ನಾನು ಮೊದಲು ಈ ಸರ್ಕ್ಯೂಟ್ ಅನ್ನು ಸಂಪರ್ಕಿಸಬೇಕು ಆದ್ದರಿಂದ ನನ್ನ ಸರ್ಕ್ಯೂಟ್ ಅನ್ನು ಈ ನಿರ್ದಿಷ್ಟ ಸ್ವರೂಪದಲ್ಲಿ ಸಂಪರ್ಕಿಸುತ್ತೇನೆ ಮತ್ತು ಫ್ರೀಕ್ವೆನ್ಸಿ ಜನರೇಟರ್ ಬಳಸಿ ಇನ್ಪುಟ್ನಲ್ಲಿ ಸಿಗ್ನಲ್ ಅನ್ನು ಅನ್ವಯಿಸುತ್ತೇನೆ ಮುಂದಿನ ಹಂತವೆಂದರೆ ಈ ಫಿಲ್ಟರ್ನ ಕಟ್ ಆಫ್ ಆವರ್ತನಗಳನ್ನು 159 15 ಹರ್ಟ್ಜ್ ಮತ್ತು 1 59 ಕಿಲೋ ಹರ್ಟ್ಜ್ ಎಂದು ಲೆಕ್ಕಹಾಕಲಾಗುತ್ತದೆ ಕಟ್ ಆಫ್ ಆವರ್ತನ fL ಮತ್ತು fH ನಮಗೆ ತಿಳಿದ ನಂತರ ನಾವು V1 ನಲ್ಲಿ 50 ಹರ್ಟ್ಜ್ನ 5 ವೋಲ್ಟ್ ಸೈನ್ ತರಂಗವನ್ನು ಅನ್ವಯಿಸುತ್ತೇವೆ ನಾವು 20 ಹರ್ಟ್ಜ್ನ ಹಂತದೊಂದಿಗೆ ಆವರ್ತನವನ್ನು ಹೆಚ್ಚಿಸಲು ಪ್ರಾರಂಭಿಸುತ್ತೇವೆ ಆದ್ದರಿಂದ ನಾವು Vo ನಲ್ಲಿ ಔಟ್ಪುಟ್ ಅನ್ನು ಗಮನಿಸೋಣ ಮತ್ತು ಔಟ್ಪುಟ್ ನ ಪೀಕ್ ಟು ಪೀಕ್ ವೋಲ್ಟೇಜ್ ಗಮನಿಸಿ ಅದರ ಆವರ್ತನವು ಕಟ್ ಆಫ್ ಫ್ರೀಕ್ವೆನ್ಸಿ ಗೆ ಸಮವಾಗಿರುತ್ತದೆ ವೈಶಾಲ್ಯವು A 2 ರ ವರ್ಗಮೂಲ ಎಂದು ನಾವು ನೋಡಲು ಸಾಧ್ಯವಾಗುತ್ತದೆ fL ಕೆಳಗೆ ಮತ್ತು fH ಗಿಂತ ಮೇಲಿರುವಾಗ ವೈಶಾಲ್ಯವನ್ನು ನಿಗ್ರಹಿಸಲಾಗುತ್ತದೆ ವೈಶಾಲ್ಯ ನಿಗ್ರಹ ಎಂದರೇನು ನಾನು 5 ವೋಲ್ಟ್ಗಳ ಪೀಕ್ ಟು ಪೀಕ್ ವೊಲ್ಟೇಜ್ ಅನ್ನು ಹೊಂದಿದ್ದರೆ ಕಟ್ ಆಫ್ ಆವರ್ತನದ ಕೆಳಗೆ ಮತ್ತು ಮೇಲೆ ನನ್ನ ವೈಶಾಲ್ಯವನ್ನು ನಿಗ್ರಹಿಸಲಾಗುತ್ತದೆ ಎಂದು ನಾನು ಹೇಳಿದಾಗ ಇನ್ಪುಟ್ ಸಿಗ್ನಲ್ ಆಗಿ ನಾನು ನೀಡುವದಕ್ಕೆ ಹೋಲಿಸಿದರೆ ಅದು ಕಡಿಮೆ ಇರುತ್ತದೆ ಆದ್ದರಿಂದ ಇನ್ನೊಂದು ಅಂಶವೆಂದರೆ ನಮ್ಮಲ್ಲಿ R 1 10 ಕಿಲೋ ಓಮ್ R 2 1 ಕಿಲೋ ಓಮ್ ಇದೆ ಲಾಭವನ್ನು ನಾನು ಲೆಕ್ಕ ಹಾಕಿದರೆ ಅದು 0 1 ಆಗಿದೆ ನಾನು ಲಾಭವನ್ನು ಹೆಚ್ಚಿಸಲು ಬಯಸಿದರೆ R 2 ಅನ್ನು 100 ಕಿಲೋ ಓಮ್ನೊಂದಿಗೆ ಬದಲಾಯಿಸಿ ನಾನು ಲಾಭವನ್ನು 0 1 ರಿಂದ 1 ಅಥವಾ 10 ಕ್ಕೆ ಹೆಚ್ಚಿಸಲು ಬಯಸಿದರೆ ನಾನು R2 ನ ಮೌಲ್ಯವನ್ನು ಬದಲಾಯಿಸುತ್ತಲೇ ಇರುತ್ತೇನೆ ಏಕೆಂದರೆ ಲಾಭವು R2 R1 ಆಗಿದೆ R1 10 ಕಿಲೋ ಓಮ್ ಲಾಭ 0 1 ನಾನು R2 ಅನ್ನು 10 ಕಿಲೋ ಓಮ್ಗೆ ಸಮನಾಗಿ ಮಾಡಿದರೆ 10 ಕಿಲೋ ಓಮ್ನಿಂದ 10 ಕಿಲೋ ಓಮ್ಗೆ ನನ್ನ ಲಾಭ 1 ನಾನು R2 100 ಕಿಲೋ ಓಮ್ 100 ಕಿಲೋ ಓಮ್ನಿಂದ 10 ಕಿಲೋ ಓಮ್ ನನ್ನ ಲಾಭ 10 ಆಗುತ್ತದೆ ಹಾಗಾಗಿ R2 ಸಹಾಯದಿಂದ ನನ್ನ ಲಾಭವನ್ನು ಬದಲಾಯಿಸಬಹುದು ಎಂದರ್ಥ ನಿಷ್ಕ್ರಿಯ ಫಿಲ್ಟರ್ಗಳ ಸಂದರ್ಭದಲ್ಲಿ ನಾವು ಲಾಭವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಈ ರೀತಿ ನಾವು ಬ್ರೆಡ್ಬೋರ್ಡ್ನಲ್ಲಿ ಸರ್ಕ್ಯೂಟ್ ಅನ್ನು ಕಾರ್ಯಗತಗೊಳಿಸೋಣ ಮತ್ತು ನಾವು 5 ವೋಲ್ಟ್ಗಳ ಗರಿಷ್ಠ ಸೈನ್ ತರಂಗಕ್ಕೆ ಅನ್ವಯಿಸಿದಾಗ ನಮ್ಮ ಔಟ್ಪುಟ್ ವೋಲ್ಟೇಜ್ಗೆ ಏನಾಗುತ್ತದೆ ಎಂದು ನೋಡೋಣ ಆದ್ದರಿಂದ ನಾವು ಬ್ರೆಡ್ಬೋರ್ಡ್ನಲ್ಲಿ ನೋಡೋಣ ಸೀತಾರಾಮ್ ಅವರು ಬ್ರೆಡ್ಬೋರ್ಡ್ನಲ್ಲಿ ಫಿಲ್ಟರ್ ನಿಮಗೆ ತೋರಿಸುತ್ತಾರೆ ನೀವು ನೋಡುವುದೇನೆಂದರೆ ನಿಮ್ಮಲ್ಲಿ ಹೈ ಪಾಸ್ ಫಿಲ್ಟರ್ ಇದೆ ಲೊ ಪಾಸ್ ಫಿಲ್ಟರ್ ಇದೆ ನೀವು ಆಪರೇಷನಲ್ ಆಂಪ್ಲಿಫೈಯರ್ ಅನ್ನು ಹೊಂದಿದ್ದೀರಿ ಈಗ ನೀವು ಈ ಆಪರೇಷನಲ್ ಆಂಪ್ಲಿಫೈಯರ್ ಅನ್ನು ಇನ್ವರ್ಟಿಂಗ್ ಮೋಡ್ನಲ್ಲಿ ಬಳಸುತ್ತಿರುವಿರಿ ಅದಕ್ಕಾಗಿಯೇ ಇದರ ಲಾಭವನ್ನು ಆರ್ 1 ಮತ್ತು ಆರ್ 2 ಬಳಸಿ ಬದಲಾಯಿಸಬಹುದು ಇದೀಗ ನಾವು 0 1 ರ ಲಾಭವನ್ನು ಉಳಿಸಿಕೊಂಡಿದ್ದೇವೆ ಮತ್ತು ಹೈ ಪಾಸ್ ಫಿಲ್ಟರ್ಗೆ ನಾವು ಇನ್ಪುಟ್ ಅನ್ನು ಅನ್ವಯಿಸುತ್ತಿದ್ದೇವೆ ನಂತರ ನಾವು ಲೊ ಪಾಸ್ ಫಿಲ್ಟರ್ನಲ್ಲಿ ಔಟ್ಪುಟ್ ಅನ್ನು ನೋಡುತ್ತೇವೆ ಆದ್ದರಿಂದ ಮತ್ತೆ ಇದು ಬ್ಯಾಂಡ್ ಪಾಸ್ ಫಿಲ್ಟರ್ ಆಗಿದೆ ನಿಷ್ಕ್ರಿಯ ಮತ್ತು ಸಕ್ರಿಯ ನಡುವಿನ ಏಕೈಕ ವ್ಯತ್ಯಾಸವೆಂದರೆ ಇಲ್ಲಿ ನಾವು ಆಪ್ ಆಂಪ್ ಅನ್ನು ಹೊಂದಿದ್ದೇವೆ ಮತ್ತು ನಾವು ಲಾಭವನ್ನು ಬದಲಾಯಿಸಬಹುದು ನಾವು ಡಿಸಿ ವಿದ್ಯುತ್ ಸರಬರಾಜನ್ನು ಬಳಸುತ್ತಿದ್ದೇವೆ ಮತ್ತು ಡಿಸಿ ವಿದ್ಯುತ್ ಸರಬರಾಜಿನ ಮೂಲಕ ನಾವು ಈಗಾಗಲೇ ಪ್ಲಸ್ ಮೈನಸ್ 15 ವೋಲ್ಟ್ಗಳನ್ನು ಬಯಾಸ್ ವೋಲ್ಟೇಜ್ ಆಗಿ ಅನ್ವಯಿಸಿದ್ದೇವೆ 50 ಹರ್ಟ್ಜ್ ಆವರ್ತನವನ್ನು ನೀಡಲಾಗಿದೆ ಮತ್ತು ಅಂಪ್ಲಿಟ್ಯೂಡ್ 5 ವೋಲ್ಟ್ಗಳಾಗಿ ನೀಡಲಾಗಿದೆ ಎಂದು ನೀವು ಗಮನಿಸಿದ್ದೀರಿ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಔಟ್ಪುಟ್ ವೋಲ್ಟೇಜ್ ಆಸಿಲ್ಲೋಸ್ಕೋಪ್ನಲ್ಲಿದೆ ಔಟ್ಪುಟ್ ವೋಲ್ಟೇಜ್ ಎಷ್ಟು ಆವರ್ತನವು 50 ಹರ್ಟ್ಜ್ ಎಂದು ನಾವು ನೋಡುತ್ತೇವೆ ಕಡಿಮೆ ಆವರ್ತನ fL 159 15 ಹರ್ಟ್ಜ್ ಆಗಿತ್ತು ಆದ್ದರಿಂದ ಇದು 50 ಹರ್ಟ್ಜ್ ಅನ್ನು ಅನುಮತಿಸಲಾಗುವುದಿಲ್ಲ ಅದಕ್ಕಾಗಿಯೇ ಗರಿಷ್ಠ ವೋಲ್ಟೇಜ್ 200 ಮಿಲಿ ವೋಲ್ಟ್ ಆಗಿದೆ fL ಕೆಳಗಿನ ಔಟ್ಪುಟ್ನಲ್ಲಿನ ಇನ್ಪುಟ್ ಸಿಗ್ನಲ್ ಅನ್ನು ಸಂಪೂರ್ಣವಾಗಿ ನಿಗ್ರಹಿಸಲಾಗುತ್ತದೆ ಇದು fH ಗಿಂತ ಮೇಲಿನ ಆವರ್ತನವು ನಿಗ್ರಹಿಸಲ್ಪಡುತ್ತದೆ ಈಗ ನಾವು 20 ಹರ್ಟ್ಜ್ 50 ರಿಂದ 70 ಹರ್ಟ್ಜ್ ಹಂತಗಳಲ್ಲಿ ಆವರ್ತನವನ್ನು ಹೆಚ್ಚಿಸೋಣ ಇದು ಇನ್ನೂ ನಿಗ್ರಹಿಸಲ್ಪಟ್ಟಿದೆ ಎಂದು ನಾವು ನೋಡುತ್ತೇವೆ ಏಕೆಂದರೆ ಅದು fL ಗಿಂತ ಕೆಳಗಿರುತ್ತದೆ ಅದು ಹೈ ಪಾಸ್ ಫಿಲ್ಟರ್ನ ಕಟ್ ಆಫ್ ಆವರ್ತನ ಈಗ ನಾವು 90 ಮತ್ತು 110 ಹರ್ಟ್ಜ್ಗೆ ಹೆಚ್ಚಿಸಿದ್ದೇವೆ ನೀವು ಈಗ ನೋಡಬಹುದು ಅದು ಇನ್ನೂ ಹಾದುಹೋಗಲು ಅನುಮತಿಸುತ್ತಿಲ್ಲ ನಾವು ಇನ್ನೂ ಹೆಚ್ಚಿಸೋಣ 130 ಈಗಲೂ ಹಾಗೆ ಇದೆ 150 ಮಾಡಿದರೂ ಹಾಗೆ ಇದೆ ಈಗ ಅದನ್ನು 160 ಕ್ಕೆ ಹೆಚ್ಚಿಸೋಣ ನಿಮ್ಮ ವೋಲ್ಟೇಜ್ ಹೆಚ್ಚಾಗುತ್ತಿಲ್ಲ ಏಕೆಂದರೆ ನಾವು ಲಾಭವನ್ನು 0 1 ಕ್ಕೆ ಹೊಂದಿಸಿದ್ದೇವೆ ಅಂದರೆ ವೋಲ್ಟೇಜ್ ಏನೇ ಇರಲಿ 0 1 ರಿಂದ ಗುಣಿಸಿದಾಗ ಔಟ್ಪುಟ್ ವೋಲ್ಟೇಜ್ ಕಡಿಮೆಯಾಗುತ್ತದೆ ನಾನು ಲಾಭವನ್ನು ಹೆಚ್ಚಿಸಿದರೆ ನೀವು ಬದಲಾವಣೆಯನ್ನು ನೋಡುತ್ತೀರಿ ನಾನು 1 5 ಕಿಲೋ ಹರ್ಟ್ಜ್ಗಿಂತ ಮೇಲಕ್ಕೆ ಹೋದರೆ ಲಾಭವು ಇದ್ದಕ್ಕಿದ್ದಂತೆ ಕಡಿಮೆ ಆಗುತ್ತದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ನಾನು 1 5 ಕಿಲೋ ಹರ್ಟ್ಜ್ಗಿಂತ ಹೆಚ್ಛಿಸುತ್ತಿದ್ದೇನೆ ಮತ್ತು ಲಾಭವು ಕಡಿಮೆಯಾಗುತ್ತದೆ ಮತ್ತು ಔಟ್ಪುಟ್ ವೋಲ್ಟೇಜ್ ಕೂಡ ಇದ್ದಕ್ಕಿದ್ದಂತೆ ಕಡಿಮೆಯಾಗುತ್ತದೆ ಎಂದು ನೀವು ನೋಡುತ್ತೀರಿ ನೀವು 220 ಮತ್ತು 210 200 ಅನ್ನು ನೋಡುತ್ತೀರಿ ಈಗ ಮತ್ತೆ ಅದು ಸಿಗ್ನಲ್ ಅನ್ನು ನಿಗ್ರಹಿಸುತ್ತಿದೆ ಆದರೆ ನಾನು ಲಾಭವನ್ನು 1 ಕ್ಕೆ ಬದಲಾಯಿಸಬಹುದಾದರೆ ಏನಾಗಬಹುದು ಇಲ್ಲಿ ನಾವು R2 ಅನ್ನು 1 ಕಿಲೋ ಓಮ್ಗೆ ಸಮನಾಗಿ ಹೊಂದಿದ್ದೇವೆ R1 ಇದು 10 ಕಿಲೋ ಓಮ್ಗಳಿಗೆ ಸಮನಾಗಿರುತ್ತದೆ R2 R1 0 1 ಆಗಿದೆ ಅದಕ್ಕಾಗಿಯೇ ಅದು ಹಾದುಹೋಗುವ ಯಾವುದೇ ಸಂಕೇತವನ್ನು ಈ ನಿರ್ದಿಷ್ಟ ಅಂಶದೊಂದಿಗೆ ಗುಣಿಸಲ್ಪಡುತ್ತಿದೆ ಅಂದರೆ 0 1 ರಿಂದ 5 ವೋಲ್ಟ್ಗಳು ಗುಣಿಸಲ್ಪಟ್ಟು ನಮಗೆ 0 5 ವೋಲ್ಟ್ಗಳನ್ನು ಸರಿಯಾಗಿ ನೀಡುತ್ತವೆ ಆದ್ದರಿಂದ ನಾವು fLಗಿಂತ ಮೇಲಿದ್ದಾಗ ಔಟ್ಪುಟ್ ಸಾಮಾನ್ಯವಾಗಿ 400 ಮಿಲಿ ವೋಲ್ಟ್ಗಳು ಅಥವಾ 300 ಮಿಲಿ ವೋಲ್ಟ್ಗಳಿಗೆ ಹತ್ತಿರದಲ್ಲಿದೆ ಎಂದು ನೀವು ನೋಡಬಹುದು ಮತ್ತು ನಾವು fL ಮತ್ತು fH ನಡುವೆ ಇದ್ದಾಗ ವೋಲ್ಟೇಜ್ ಸುಮಾರು 350 400 ಮಿಲಿ ವೋಲ್ಟ್ ಆಗಿರುವುದನ್ನು ನೀವು ನೋಡಿದ್ದೀರಿ ಅಲ್ಲವೇ ನಾನು ಅಂಶವನ್ನು 1 ಕ್ಕೆ ಬದಲಾಯಿಸಿದರೆ ಅಂದರೆ ನಾನು 10 ಕಿಲೋ ಓಮ್ನ R2 ಅನ್ನು ಹೊಂದಿದ್ದೇನೆ ನನ್ನಲ್ಲಿ 10 ಕಿಲೋ ಓಮ್ನ R1 ಇದೆ ಹಾಗು ಲಾಭವು 1 ಆಗಿರುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಸರ್ಕ್ಯೂಟ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡೋಣ ನಾವು 5 ವೋಲ್ಟ್ ಗಳನ್ನು ಅನ್ವಯಿಸುವ ಮೂಲಕ ಅದೇ ಪ್ರಯೋಗವನ್ನು ಮಾಡುತ್ತೇವೆ ಮತ್ತು 50 ಹರ್ಟ್ಜ್ನಿಂದ ಪ್ರಾರಂಭಿಸುತ್ತೇವೆ ಮತ್ತು 20 ಹರ್ಟ್ಜ್ನ ಹಂತದಲ್ಲಿ ಆವರ್ತನವನ್ನು ಹೆಚ್ಚಿಸುತ್ತೇವೆ ನಾವು ಬ್ರೆಡ್ಬೋರ್ಡ್ಗೆ ಹಿಂತಿರುಗಿ ನೋಡೋಣ ಮತ್ತು ಒಟ್ಟು ಮೌಲ್ಯವನ್ನು 10 ಕಿಲೋ ಓಮ್ಗೆ ಹತ್ತಿರವಾಗಿಸಲು ಅವರು ಇಟ್ಟಿರುವ ರೆಸಿಸ್ಟರ್ ಅನ್ನು ನಾವು ಇಲ್ಲಿ ನೋಡುತ್ತೇವೆ ಆದ್ದರಿಂದ ಅವರು ಮತ್ತೊಂದು ರೆಸಿಸ್ಟರ್ ಅನ್ನು ಪಡೆಯಬೇಕಾಗಿದೆ ಏಕೆಂದರೆ ನಾವು 1 ಮೌಲ್ಯವನ್ನು ಬಯಸುತ್ತಿದ್ದೇವೆ ಆದ್ದರಿಂದ ನಿಮ್ಮಲ್ಲಿರುವ ಪ್ರತಿರೋಧಕದ ಮೌಲ್ಯವು 10k ಮತ್ತು ಇನ್ನೊಂದು ಪ್ರತಿರೋಧಕವು ಅದು ಸಹ 10k ಆಗಿದೆ ಆದ್ದರಿಂದ ನಾವು 1 ಅನ್ನು ಹೊಂದಿದ್ದೇವೆ ಹಾಗಾಗಿ ನಾನು ಪ್ರತಿರೋಧಕದ ಮೌಲ್ಯವನ್ನು ಬದಲಾಯಿಸಿದರೆ ಔಟ್ಪುಟ್ ಸಿಗ್ನಲ್ನಲ್ಲಿನ ಬದಲಾವಣೆಯನ್ನು ನೋಡಬಹುದು ಮತ್ತು ಔಟ್ಪುಟ್ ಆಂಪ್ಲಿಫೈಯರ್ನ ಲಾಭವನ್ನು ಅವಲಂಬಿಸಿರುತ್ತದೆ ಎಂದು ನೀವು ಅರ್ಥಮಾಡಿಕೊಳ್ಳಬೇಕು ಈಗ ನಾವು ಸಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್ ಅನ್ನು ನೋಡಿದ್ದೇವೆ ಮತ್ತು ನಿಷ್ಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್ ಅನ್ನು ಪ್ರಯೋಗವಾಗಿ ನೋಡಿದ್ದೇವೆ ಮುಂದಿನ ಮಾಡ್ಯೂಲ್ ನಲ್ಲಿ ಬ್ಯಾಂಡ್ ರಿಜೆಕ್ಟ್ ಫಿಲ್ಟರ್ ಅನ್ನು ನಾವು ನೋಡುತ್ತೇವೆ ಫಿಲ್ಟರ್ಗಳ ಸಿದ್ಧಾಂತವನ್ನು ನಾವು ಅರ್ಥಮಾಡಿಕೊಂಡಿದ್ದೇವೆ ನಂತರ ನಾವು ಲೊ ಪಾಸ್ ಹೈ ಪಾಸ್ ಬ್ಯಾಂಡ್ ಪಾಸ್ ಸಕ್ರಿಯ ಬ್ಯಾಂಡ್ ಪಾಸ್ ನಿಷ್ಕ್ರಿಯ ಬ್ಯಾಂಡ್ ಪಾಸ್ ಅನ್ನು ನೋಡಿದ್ದೇವೆ ನಾವು ಒಳಗೊಂಡಿರುವ ಈ ವಿಷಯದಲ್ಲಿ ಸಕ್ರಿಯ ಲೊ ಪಾಸ್ ಸಕ್ರಿಯ ಹೈ ಪಾಸ್ ನಿಷ್ಕ್ರಿಯ ಹೈ ಪಾಸ್ ಅನ್ನು ನಾವು ನೋಡಿದ್ದೇವೆ ಮುಂದಿನದು ಆವರ್ತನವನ್ನು ಆಧರಿಸಿರುತ್ತದೆ ನಿಮಗೆ ನೆನಪಿರುವಂತೆ ಲೊ ಪಾಸ್ ಹೈ ಪಾಸ್ ಮತ್ತು ಬ್ಯಾಂಡ್ ಪಾಸ್ ನಂತರ ಏನು ಉಳಿದಿದೆ ಬ್ಯಾಂಡ್ ರಿಜೆಕ್ಟ್ ಅಂದರೆ ನಿರ್ದಿಷ್ಟ ಆವರ್ತನವನ್ನು ಉಳಿದ ಬ್ಯಾಂಡ್ನಿಂದ ತಿರಸ್ಕರಿಸಬೇಕಾಗುತ್ತದೆ ನಿರ್ದಿಷ್ಟ ಆವರ್ತನವನ್ನು ತಿರಸ್ಕರಿಸಲು ನಮಗೆ ಆ ನಿರ್ದಿಷ್ಟ ಆವರ್ತನವನ್ನು ತಿರಸ್ಕರಿಸುವ ಫಿಲ್ಟರ್ ಅಗತ್ಯವಿದೆ ಮತ್ತು ಅದನ್ನು ಬ್ಯಾಂಡ್ ರಿಜೆಕ್ಟ್ ಫಿಲ್ಟರ್ ಎಂದು ಕರೆಯಲಾಗುತ್ತದೆ ಮತ್ತೆ ಬ್ಯಾಂಡ್ ರಿಜೆಕ್ಟ್ ಫಿಲ್ಟರ್ಗಾಗಿ ಆಪರೇಷನಲ್ ಆಂಪ್ಲಿಫೈಯರ್ ಬಳಸಿ ಈ ಬ್ಯಾಂಡ್ ರಿಜೆಕ್ಟ್ ಫಿಲ್ಟರ್ ಅನ್ನು ನಾವು ಹೇಗೆ ವಿನ್ಯಾಸಗೊಳಿಸಬಹುದು ಎಂದು ನೋಡುತ್ತೇವೆ ಈ ನಿರ್ದಿಷ್ಟ ಮಾಡ್ಯೂಲ್ನಲ್ಲಿ ನೀವು ಪಡೆದ ಒಂದು ವಿಷಯವೆಂದರೆ ನಾನು ನಿಷ್ಕ್ರಿಯ ಸರ್ಕ್ಯೂಟ್ ಬಳಸಿದರೆ ನಂತರ ಲೋಡಿಂಗ್ ಪರಿಣಾಮವಿರುತ್ತದೆ ನಾನು ಸಕ್ರಿಯ ಸರ್ಕ್ಯೂಟ್ ಬಳಸಿದರೆ ಲೋಡಿಂಗ್ ಕಾರ್ಯರೂಪಕ್ಕೆ ಬರುವುದಿಲ್ಲ ಅಲ್ಲವೇ ನಿಮಗೆ ಅರ್ಥವಾಗದೇ ಇದ್ದಲ್ಲಿ ಕೇಳಲು ಹಿಂಜರಿಯಬೇಡಿ ಮತ್ತು ನಿಮ್ಮ ವೇದಿಕೆಯಲ್ಲಿ ನಾವು ಸಾಧ್ಯವಾದಷ್ಟು ಬೇಗ ನಿಮ್ಮನ್ನು ಮರಳಿ ಪಡೆಯಲು ಪ್ರಯತ್ನಿಸುತ್ತೇವೆ ನಿಮ್ಮ ಪ್ರಶ್ನೆಗೆ ಯಾವುದೇ ಉತ್ತರವನ್ನು ಪಡೆಯಲು ನಾನು ನಿಮಗೆ ಸಹಾಯ ಮಾಡುತ್ತೇನೆ ಮತ್ತು ವಿಷಯಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುವವರೂ ಇದ್ದಾರೆ ಆದ್ದರಿಂದ ಮುಂದಿನ ಮಾಡ್ಯೂಲ್ ನಲ್ಲಿ ಬ್ಯಾಂಡ್ ರಿಜೆಕ್ಟ್ ಫಿಲ್ಟರ್ ಎಂದರೇನು ಎಂದು ನೋಡೋಣ ಅಲ್ಲಿಯವರೆಗೆ ನೀವು ಕಾಳಜಿ ವಹಿಸುತ್ತೀರಿ ಮುಂದಿನ ಮಾಡ್ಯೂಲ್ ನಲ್ಲಿ ನಾನು ಸಿಗುತ್ತೇನೆ